ಈ ನಿರ್ದಿಷ್ಟ ಮೊಡ್ಯೂಲ್ನಲ್ಲಿ ನಾನು ಎರಡು ಪ್ರಮುಖ ಸುಧಾರಿತ ವಿಷಯಗಳಿಗೆ ಒತ್ತು ನೀಡಲಿದ್ದೇನೆ ಈ ಸುಧಾರಿತ ವಿಷಯಗಳನ್ನು ಒಂದು ನಿರ್ದಿಷ್ಟ ಕೈಗಾರಿಕಾ ಸಮಸ್ಯೆಗೆ ನಿಮ್ಮ ಐಐಒಟಿ ಯನ್ನು ನಿರ್ಮಿಸಲು ನೀವು ಬಳಸಬಹುದು ಅಥವಾ ಬಳಸದಿರಬಹುದು ಆದರೆ ಇವು ಸಮರ್ಥವಾದ ನೆಟ್ವರ್ಕ್ ನಿರ್ಮಿಸಲು ಸಮರ್ಥ ನೆಟ್ವರ್ಕ್ ನಿರ್ವಹಣೆ ಮಾಡಲು ಹಾಗೆಯೇ ಸಿಸ್ಟಮ್ ಅನ್ನು ಭದ್ರಪಡಿಸಲು ನಿಮಗೆ ಸಹಾಯ ಮಾಡುತ್ತವೆ ಇವುಗಳು ಮುಖ್ಯವಾದವು ಆದರೆ ಕಡ್ಡಾಯವಲ್ಲ ಈ ತಂತ್ರಜ್ಞಾನಗಳನ್ನು ನಿಜವಾದ ಐಐಒಟಿ ಸೆಟಪ್ನಲ್ಲಿ ಅನುಷ್ಠಾನಗೊಳಿಸಲು ಎಲ್ಲರೂ ಮುಖ್ಯವಾಗಿ ಪರಿಗಣಿಸಬೇಕೆಂದು ನಾನು ಶಿಫಾರಸು ಮಾಡುತ್ತೇನೆ ಈ 2 ತಂತ್ರಜ್ಞಾನಗಳು ಯಾವುವೆಂದರೆ ಒಂದು ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ ಮತ್ತು ಎರಡು ಭದ್ರತೆ ಆಗಿವೆ ಭದ್ರತೆಯು ಸಾಮಾನ್ಯವಾಗಿದೆ ಹಾಗೂ ಅದರ ಉಪಯುಕ್ತತೆ ಎಲ್ಲೆಡೆಯೂ ಅನ್ವಯವಾಗುತ್ತದೆ ಆದರೆ ಎಸ್ಡಿಎನ್ ನ ಪ್ರಯೋಜನಗಳು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಎಲ್ಲಾ ವಿಭಿನ್ನ ವಿಷಯಗಳನ್ನು ತಿಳಿದುಕೊಂಡ ನಂತರ ನಿಮಗೆ ಸ್ಪಷ್ಟವಾಗುತ್ತವೆ ಆದ್ದರಿಂದ ಈ ಎಸ್ಡಿಎನ್ ಎಂದರೇನು ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಗಳು ಎಂದರೇನು ಮತ್ತು ಐಐಒಟಿ ಸನ್ನಿವೇಶದಲ್ಲಿ ಅದು ಎಲ್ಲಿ ಸ್ಥಾನ ಪಡೆಯುತ್ತದೆ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಗಳು ಮೂಲತಃ ಐಐಒಟಿ ಸಂಯೋಜನೆಯಲ್ಲಿ ದಕ್ಷ ಮತ್ತು ಹೆಚ್ಚು ಪರಿಣಾಮಕಾರಿ ಪ್ರತಿನಿಧಿ ನೆಟ್ವರ್ಕ್ ನಿರ್ವಹಣೆಯನ್ನು ಹೊಂದಲು ಸಹಕಾರಿಯಾಗಿವೆ ಎಸ್ಡಿಎನ್ ಐಐಒಟಿಯೊಂದಿಗೆ ಮಾತ್ರ ಕೆಲಸ ಮಾಡುವ ಅಗತ್ಯವಿಲ್ಲ ಆದರೆ ಈ ನಿರ್ದಿಷ್ಟ ಕೋರ್ಸ್ ಐಐಒಟಿ ಮೇಲೆ ಕೇಂದ್ರೀಕರಿಸುವುದರಿಂದ ನಾವು ಐಐಒಟಿಯ ಸಂಬಂಧದಲ್ಲಿ ಎಸ್ಡಿಎನ್ ಬಗ್ಗೆ ಮಾತನಾಡಲಿದ್ದೇವೆ ಆದರೆ ಎಸ್ಡಿಎನ್ ಯಾವುದೇ ರೀತಿಯ ನೆಟ್ವರ್ಕ್ಗಳು ನಿಮ್ಮ ಸಾಂಪ್ರದಾಯಿಕ ನೆಟ್ವರ್ಕ್ ಆದ ಇಂಟರ್ನೆಟ್ ಇತರ ವಿಭಿನ್ನ ರೀತಿಯ ವೈರ್ಲೆಸ್ ನೆಟ್ವರ್ಕ್ಗಳು ಇಂಡಸ್ಟ್ರಿಯಲ್ ಐಒಟಿ ಮತ್ತು ಸಾಮಾನ್ಯ ಐಒಟಿಗೂ ಅನ್ವಯಿಸುತ್ತದೆ ಆದ್ದರಿಂದ ದಕ್ಷ ಮತ್ತು ಪರಿಣಾಮಕಾರಿ ನೆಟ್ವರ್ಕ್ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ನಾವು ನಿರ್ದಿಷ್ಟವಾಗಿ ಐಐಒಟಿ ಬಗ್ಗೆ ಮಾತನಾಡುತ್ತಿದ್ದರೆ ಸಂಸ್ಥೆಗಳ ನೆಟ್ವರ್ಕ್ ಸಂಚಾರ ಸ್ವರೂಪದ ಅಗತ್ಯತೆಗಳು ಸ್ಥಿರವಾಗಿರುವುದಿಲ್ಲ ಇವು ಮೂಲತಃ ಸಮಯದೊಂದಿಗೆ ಬದಲಾಗುತ್ತವೆ ಸಂಚಾರದ ಸಮಯ ಸಂಚಾರದ ಸ್ವರೂಪ ಸಂಚಾರದ ಅವಶ್ಯಕತೆಗಳು ಗ್ರಾಹಕರ ಅಗತ್ಯತೆಗಳು ಯಂತ್ರೋಪಕರಣಗಳ ಸ್ಥಾಪನೆಗಳು ಇವೆಲ್ಲವೂ ಸಮಯದೊಂದಿಗೆ ಬದಲಾಗುತ್ತವೆ ಆದ್ದರಿಂದ ನಾವು ನೆಟ್ವರ್ಕ್ ನಿರ್ವಹಣೆಯ ಬಗ್ಗೆ ಮಾತನಾಡುತ್ತಿದ್ದರೆ ಸಾಂಪ್ರದಾಯಿಕ ಸ್ಥಿರ ನೆಟ್ವರ್ಕ್ ನಿರ್ವಹಣಾ ತಂತ್ರಗಳು ಚಲನಶೀಲತೆಯ ಅಗತ್ಯಗಳನ್ನು ಪೂರೈಸಲು ಹೆಚ್ಚು ಸೂಕ್ತವಲ್ಲ ನಾವು ಸ್ವಾಯತ್ತ ನಿಯೋಜನೆಗಳು ಸ್ವಾಯತ್ತ ಸಂಯೋಜನೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಿದ್ದರೆ ಅವುಗಳನ್ನು ನಿಜಕ್ಕೂ ಬಳಸಬಹುದಾಗಿದೆ ಚಲನಶೀಲ ಅವಶ್ಯಕತೆಗಳನ್ನು ಸಾಧ್ಯವಾದಷ್ಟು ಸ್ವಾಯತ್ತವಾಗಿ ಪೂರೈಸುವುದು ಮುಖ್ಯ ಉದಾಹರಣೆಗೆ ಸಾಂಪ್ರದಾಯಿಕ ನೆಟ್ವರ್ಕ್ನಲ್ಲಿ ರೂಟಿಂಗ್ ಕೋಷ್ಟಕಗಳನ್ನು ತೆಗೆದುಕೊಳ್ಳಿ ಸಾಂಪ್ರದಾಯಿಕ ನೆಟ್ವರ್ಕ್ನಲ್ಲಿ ವಿವಿಧ ರೂಟರ್ಗಳು ಸ್ವಿಚ್ಗಳು ಮತ್ತು ಮುಂತಾದವುಗಳಲ್ಲಿ ಮೊದಲೇ ನಿರ್ಮಿಸಿರುವ ರೂಟಿಂಗ್ ಕೋಷ್ಟಕಗಳ ಮೂಲಕ ರೂಟಿಂಗ್ ಮಾಡಲಾಗುತ್ತದೆ ಈ ರೂಟಿಂಗ್ ಕೋಷ್ಟಕಗಳು ಮೂಲತಃ ಈ ಸಾಧನಗಳಿಗೆ ಬರುವ ಡೇಟಾ ಪ್ಯಾಕೆಟ್ಗಳು ಎಲ್ಲಿಗೆ ಹೋಗಲಿವೆ ಎಂದು ತಿಳಿಯಲು ಸಹಾಯ ಮಾಡುತ್ತವೆ ಈ ನಿಯಮಗಳು ಮೂಲತಃ ಸ್ಥಿರ ನಿಯಮಗಳಾಗಿವೆ ಇವುಗಳು ಈ ಪ್ರತಿಯೊಂದು ವಿಭಿನ್ನ ಸಾಧನಗಳಾದ ರೂಟರ್ಗಳು ಸ್ವಿಚ್ಗಳು ಮತ್ತು ಮುಂತಾದವುಗಳಲ್ಲಿ ನಿರ್ಮಿತವಾಗಿವೆ ಆದರೆ ಟ್ರಾಫಿಕ್ ಅವಶ್ಯಕತೆಗಳು ಬದಲಾದರೆ ಸಿಸ್ಟಮ್ನ ಒಟ್ಟಾರೆ ಅಗತ್ಯತೆಗಳು ಬದಲಾದರೆ ಕಾಲಾನಂತರದಲ್ಲಿ ಸಿಸ್ಟಮ್ ಆರ್ಕಿಟೆಕ್ಚರ್ ಬದಲಾದರೆ ಸ್ಥಿರ ನಿಯಮ ಆಧಾರಿತ ರೂಟಿಂಗ್ ಕಾರ್ಯವಿಧಾನಗಳು ಹೆಚ್ಚು ಸೂಕ್ತವಲ್ಲ ಇದು ನಾನು ನಿಮಗೆ ನೀಡುತ್ತಿರುವ ಒಂದು ಉದಾಹರಣೆಯಷ್ಟೇ ನೀವು ಇತರ ವಿಭಿನ್ನ ರೀತಿಯ ಸನ್ನಿವೇಶಗಳ ಅಗತ್ಯಗಳನ್ನು ಪೂರೈಸಲು ಅದನ್ನು ಮುಂದುವರೆಸಬಹುದು ಮತ್ತು ಅದಕ್ಕಾಗಿ ನೀವು ಕ್ರಿಯಾತ್ಮಕ ಕಾರ್ಯವಿಧಾನಗಳನ್ನು ಹೊಂದಿರಬೇಕು ಆದ್ದರಿಂದ ಎಸ್ಡಿಎನ್ ಅಂತಹ ಒಂದು ತಂತ್ರಜ್ಞಾನವಾಗಿದ್ದು ಈ ಕೈಗಾರಿಕಾ ಸಂವಹನ ಸಂಯೋಜನೆಗಳ ಚಲನಶೀಲತೆಯ ಅಗತ್ಯತೆಗಳನ್ನು ಪರಿಹರಿಸಲು ನಿಮಗೆ ಸಹಾಯ ಮಾಡುತ್ತದೆ ಹಾಗಾದರೆ ಈ ಎಸ್ಡಿಎನ್ ಎಂದರೇನು ಎಸ್ಡಿಎನ್ನಲ್ಲಿ ನಾವು ಸಾಮಾನ್ಯವಾಗಿ ದತ್ತಾಂಶ ಪ್ಲೇನ್ನಿಂದ ನಿಯಂತ್ರಣ ಪ್ಲೇನ್ ಅನ್ನು ಅಥವಾ ನಿಯಂತ್ರಣ ಪ್ಲೇನ್ನಿಂದ ದತ್ತಾಂಶ ಪ್ಲೇನ್ ಅನ್ನು ಬೇರೆ ಮಾಡುವ ಬಗ್ಗೆ ಮಾತನಾಡುತ್ತಿದ್ದೇವೆ ಸಾಂಪ್ರದಾಯಿಕವಾಗಿ ಅಂತರ್ಜಾಲದಲ್ಲಿ ಬಳಸಲಾಗುವ ಹೆಚ್ಚಿನ ಸ್ವಿಚ್ಗಳಲ್ಲಿ ರೌಟರ್ಗಳಲ್ಲಿ ಎಲ್ಲವನ್ನೂ ಒಟ್ಟಿಗೆ ಹೊಂದಲು ಸಾಧ್ಯವಿತ್ತು ಈ ವೈಯಕ್ತಿಕ ನೆಟ್ವರ್ಕ್ ಸಾಧನಗಳಲ್ಲಿ ನಿಯಂತ್ರಣ ಕಾರ್ಯವಿಧಾನ ಡೇಟಾ ಎಲ್ಲವನ್ನೂ ಮುಂಚೆಯೇ ಸಂಗ್ರಹಿಸಿ ಸಂರಚನೆ ಮಾಡಲಾಗಿರುತ್ತದೆ ಎಸ್ಡಿಎನ್ನಲ್ಲಿ ನಾವು ಮಾತನಾಡುತ್ತಿರುವುದು ಈ ಪ್ರತಿಯೊಂದು ವಿಭಿನ್ನ ನೆಟ್ವರ್ಕ್ ಸಾಧನಗಳಲ್ಲಿ ಸಂಗ್ರಹವಾಗಿರುವ ವೈಯಕ್ತಿಕ ಡೇಟಾದಿಂದ ನೀವು ನಿಯಂತ್ರಣವನ್ನು ಹೇಗೆ ಬೇರ್ಪಡಿಸಬಹುದು ಮತ್ತು ಕಂಟ್ರೋಲ್ಲರ್ ಎಂದು ಕರೆಯಲ್ಪಡುವ ಘಟಕ ಹೊಂದಿರುವ ಪ್ರತ್ಯೇಕ ನಿಯಂತ್ರಣ ಪದರವನ್ನು ಹೊಂದುವ ಬಗ್ಗೆ ಆದ್ದರಿಂದ ಸ್ವಿಚ್ಗಳು ರೂಟರ್ ಗಳಂತಹ ಪ್ರತಿಯೊಂದು ವಿಭಿನ್ನ ನೆಟ್ವರ್ಕ್ ಘಟಕಗಳನ್ನು ನಿಯಂತ್ರಿಸಲು ಹೊರಟಿರುವುದು ನಿಯಂತ್ರಕವಾಗಿದೆ ಮತ್ತು ಈ ನಿಯಂತ್ರಕ ಘಟಕವು ಮೂಲತಃ ಡೇಟಾ ಸಮತಲದ ಭಾಗವಾದ ಈ ಪ್ರತಿಯೊಂದು ವಿಭಿನ್ನ ಸಾಧನಗಳನ್ನು ನಿಯಂತ್ರಿಸಲು ಸಹಾಯ ಮಾಡಲಿದೆ ಹಾಗಾದರೆ ಈ ಎಸ್ಡಿಎನ್ ಎಂದರೇನು ಇದು ಸುಧಾರಿತ ನೆಟ್ವರ್ಕ್ ನಿರ್ವಹಣೆಗೆ ಪ್ರಸ್ತುತ ನೆಟ್ವರ್ಕ್ ಮೂಲಸೌಕರ್ಯದ ಪುನರ್ರಚನೆಯಾಗಿದೆ ಆದ್ದರಿಂದ ನಾವು ಈ ನಿರ್ದಿಷ್ಟ ಪದದ ಪುನರ್ರಚನೆಯ ಬಗ್ಗೆ ಮಾತನಾಡುವಾಗ ಇದು ಹೊಸ ತಂತ್ರಜ್ಞಾನವಲ್ಲ ಆದರೆ ಪ್ರಸ್ತುತ ನೆಟ್ವರ್ಕ್ನಲ್ಲಿ ಸಾಂಪ್ರದಾಯಿಕ ನೆಟ್ವರ್ಕ್ ನಿರ್ಮಾಣವನ್ನು ಮರುಪರಿಶೀಲಿಸಲು ಹಾಗೂ ದಕ್ಷ ಕಾರ್ಯವಿಧಾನವನ್ನು ಒದಗಿಸುವ ತಂತ್ರಜ್ಞಾನವಾಗಿದೆ ಎಂದು ತಿಳಿಯುತ್ತದೆ ಹಾಗಾಗಿ ನಾನು ಮೊದಲೇ ಹೇಳಿದಂತೆ ಇದನ್ನು ನಿಯಂತ್ರಣ ಸಮತಲವನ್ನು ದತ್ತಾಂಶ ಸಮತಲದಿಂದ ಬೇರ್ಪಡಿಸುವ ಮೂಲಕ ಮಾಡಬಹುದಾಗಿದೆ ಮತ್ತು ಸಾಂಪ್ರದಾಯಿಕ ಮುಂದುವರಿಸುವ ಸಾಧನಗಳು ನಿಯಂತ್ರಣ ಸಮತಲ ಉಪಕರಣದ ಸೂಚನೆಗಳ ಅನುಸಾರ ಕಾರ್ಯ ನಿರ್ವಹಿಸುತ್ತವೆ ಸಮಗ್ರವಾಗಿ ಈ ಎಸ್ಡಿಎನ್ ವಾಸ್ತುಶಿಲ್ಪವು ಹೀಗೆ ಕಾಣುತ್ತದೆ ಆದ್ದರಿಂದ ಈ ಎಸ್ಡಿಎನ್ ವಾಸ್ತುಶಿಲ್ಪವು ಐಐಒಟಿ ಅಥವಾ ಐಒಟಿ ದಟ್ಟಣೆಯನ್ನು ಪೂರೈಸುತ್ತದೆಯೋ ಇಲ್ಲವೋ ಎಂಬುದರ ಹೊರತಾಗಿಯೂ 3 ವಿಭಿನ್ನ ಪದರಗಳನ್ನು ವಿಶಾಲವಾಗಿ ಹೊಂದಲಿದೆ 1ನೇಯದು ಡೇಟಾ ಲೇಯರ್ 2 ನೇಯದು ನಿಯಂತ್ರಣ ಲೇಯರ್ ಮತ್ತು 3 ನೇಯದು ಅಪ್ಲಿಕೇಶನ್ ಲೇಯರ್ ಆಗಿದೆ 3 ವಿಭಿನ್ನ ಲೇಯರ್ಗಳಿವೆಮೊದಲ ಲೇಯರ್ ಗೆ ಸಂಬಂಧಪಟ್ಟ ಸಾಧನಗಳು ನಿಮ್ಮ ರೂಟರ್ಗಳಂತಹ ಫಾರ್ವರ್ಡ್ ಮಾಡುವ ಸಾಧನಗಳಾಗಿವೆ ಲೇಯರ್ 2 ಸಾಧನವು ನಿಯಂತ್ರಕವಾಗಿದ್ದು ಇದು ಮೂಲತಃ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಡೆಸುವ ನೆಟ್ವರ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ನೋಡಿಕೊಳ್ಳುತ್ತದೆ ತದನಂತರ ನೀವು ಲೇಯರ್ 3 ರಲ್ಲಿ ಅತ್ಯಂತ ಮೇಲ್ಭಾಗದಲ್ಲಿ ಚಾಲನೆಯಲ್ಲಿದೆ ಇದು ಅಪ್ಲಿಕೇಶನ್ ಪದರ ಆಗಿದ್ದು ಇದು ನಿಮ್ಮ ವ್ಯಾಪಾರ ತರ್ಕ ಹಾಗೂ ವಿಭಿನ್ನ ಅಪ್ಲಿಕೇಶನ್ಗಳು ಚಾಲನೆಯಲ್ಲಿರುವ ಪದರವಾಗಿದೆ ಆದ್ದರಿಂದ ಮೂಲತಃ ಎಸ್ ಡಿಎನ್ 3 ವಿಭಿನ್ನ ಪದರಗಳನ್ನು ಹೊಂದಿದೆ ಆದ್ದರಿಂದ ನಿಯಂತ್ರಣ ಅಥವಾ ನಿಯಂತ್ರಕ ಪದರಗಳ ಕೆಳಗಿರುವ ಒಂದು ಸ್ವಿಚ ಇದನ್ನು ಮೂಲತಃ ಸೌತ್ಬೌಂಡ್ ಎಪಿಐ ಎಂದು ಕರೆಯಲಾಗಿದೆ ನಿಯಂತ್ರಣ ಪದರದ ಮೇಲೆ ಇರುವುದನ್ನು ನಾರ್ತ್ಬೌಂಡ್ ಎಪಿಐ ಎಂದು ಕರೆಯಲಾಗುತ್ತದೆ ಆದ್ದರಿಂದ 2 ಎಪಿಐಗಳು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಈ ನಿಯಂತ್ರಣ ಪದರದ ನಡುವೆ ಒಂದು ಇಂಟರ್ಫೇಸ್ ಮತ್ತು ಅಪ್ಲಿಕೇಶನ್ ಲೇಯರ್ ಇರುತ್ತದೆ ಆದ್ದರಿಂದ ಇಲ್ಲಿ ಒಂದು ಇಂಟರ್ಫೇಸ್ ಮತ್ತು ಇದು ಮತ್ತೊಂದು ಇಂಟರ್ಫೇಸ್ ಆಗಿದೆ ಈ ಇಂಟರ್ಫೇಸ್ ಅನ್ನು ನಾರ್ತ್ಬೌಂಡ್ ಎಪಿಐ ಎಂದು ಕರೆಯಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ಇಂಟರ್ಫೇಸ್ ಅನ್ನು ಸೌತ್ಬೌಂಡ್ ಎಪಿಐ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸೌತ್ಬೌಂಡ್ ಎಪಿಐ ಮೂಲತಃ ಬೇರೆ ಇಂಟರ್ಫೇಸ್ಗೆ ಸಂಬಂಧಿಸಿದೆ ನಿಯಂತ್ರಣ ಪದರ ಮತ್ತು ದತ್ತಾಂಶ ಪದರ ಆದರೆ ನಾರ್ತ್ಬೌಂಡ್ API ಇಂಟರ್ಫೇಸ್ಗೆ ಸಂಬಂಧಿಸಿದೆ ನಿಯಂತ್ರಣ ಪದರ ಮತ್ತು ಅಪ್ಲಿಕೇಶನ್ ಪದರದ ನಡುವೆ ಆದ್ದರಿಂದ ಎಸ್ಡಿಎನ್ ನಾರ್ತ್ಬೌಂಡ್ನ ವಿಭಿನ್ನ ಘಟಕಗಳಿವೆ ಮತ್ತು ಸೌತ್ಬೌಂಡ್ ಎಪಿಐಗಳು ತಾರ್ಕಿಕ ಕೇಂದ್ರೀಕೃತವಾಗಿರುವ ಈ ನಿಯಂತ್ರಕವೂ ಇದೆ ಎಂದು ನಾನು ಈಗ ಉಲ್ಲೇಖಿಸಿದ್ದೇನೆ ಈ ವಿಭಿನ್ನ ಡೇಟಾ ಲೇಯರ್ ಸಾಧನಗಳನ್ನು ಮೂಲತಃ ನಿಯಂತ್ರಿಸುವ ಘಟಕ ಇವೆ ಡೇಟಾ ಲೇಯರ್ನಲ್ಲಿ ಸಾಧನಗಳನ್ನು ಫಾರ್ವರ್ಡ್ ಮಾಡುವುದು ಮೂಲತಃ ಫಾರ್ವರ್ಡ್ ಮಾಡುವಿಕೆಯನ್ನು ನೋಡಿಕೊಳ್ಳುತ್ತದೆ ಅವುಗಳಲ್ಲಿ ಕಾನ್ಫಿಗರ್ ಮಾಡಲಾಗಿರುವ ಅವುಗಳಲ್ಲಿ ಮೂಲತಃ ಜಾರಿಗೆ ತರಲಾದ ನಿಯಮಗಳ ಮೇಲೆ ನೀವು ಕೂಡ ಈ ಸಂಪೂರ್ಣ ವಿಷಯವನ್ನು ಬೆಂಬಲಿಸಬೇಕು ನಿಮಗೆ ಸಹಾಯ ಮಾಡಲು ಹೋಗುವ ಕೆಲವು ಪ್ರೋಟೋಕಾಲ್ಗಳನ್ನು ಹೊಂದಿರಬೇಕು ನಾನು ಮೊದಲೇ ವಿವರಿಸಿದೆ ಆದ್ದರಿಂದ ಓಪನ್ ಫ್ಲೋ ಪ್ರೋಟೋಕಾಲ್ ಎಂದು ಕರೆಯಲ್ಪಡುವ ಅತ್ಯಂತ ಜನಪ್ರಿಯ ಪ್ರೋಟೋಕಾಲ್ ಅನ್ನು ಎಸ್ಡಿಎನ್ ಬೆಂಬಲಿಸುವ ಅವಶ್ಯಕತೆಗಳು ಮತ್ತು ಅವಶ್ಯಕತೆಗಳನ್ನು ಪೂರೈಸಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ನೆಟ್ವರ್ಕ್ನಲ್ಲಿ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಗಳನ್ನು ಮೂಲತಃ ಈ ಓಪನ್ ಪ್ರೋಟೋಕಾಲ್ ಬೆಂಬಲಿಸುತ್ತದೆ ಪ್ರೋಟೋಕಾಲ್ 1 1 ಆವೃತ್ತಿಯಿಂದ ಪ್ರಾರಂಭವಾಯಿತು ಮತ್ತು ಪ್ರಸ್ತುತ ಅದು 1 5 ನೇ ಆವೃತ್ತಿಯಲ್ಲಿದೆ ಆದ್ದರಿಂದ ಓಪನ್ ಫ್ಲೋ 1 5 ಎಂಬುದು ಇತ್ತೀಚಿನ ಪ್ರೋಟೋಕಾಲ್ ಆಗಿದ್ದು ಓಪನ್ ಫ್ಲೋ ಪ್ರೋಟೋಕಾಲ್ ನ ಪ್ರತಿಯೊಂದು ವಿಭಿನ್ನ ಆವೃತ್ತಿಗಳಾದ 1 1 1 2 ಇಂದ 1 5 ರವರೆಗೆ ತಮ್ಮದೇ ಆದ ವೈಯಕ್ತಿಕ ವೈಶಿಷ್ಟ್ಯಗಳನ್ನು ಹೊಂದಿವೆ ಓಪನ್ ಫ್ಲೋ ಒಟ್ಟಾರೆಯಾಗಿ ನಿರ್ದಿಷ್ಟ ನೆಟ್ವರ್ಕ್ನಲ್ಲಿ ಎಸ್ಡಿಎನ್ನ ಸಂರಚನೆಯನ್ನು ಪೂರೈಸುತ್ತದೆ ಮತ್ತು ಮೇಲ್ಭಾಗದಲ್ಲಿ ನೀವು ಈ ವಿಭಿನ್ನ ಅಪ್ಲಿಕೇಶನ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ಇವುಗಳು ಎಸ್ಡಿಎನ್ ನ ವಿಭಿನ್ನ ಘಟಕಗಳಾಗಿವೆ ನಾನು ಮುಂಚೆಯೇ ಹೇಳಿದಂತೆ ಇವು ಎಲ್ಲಾ ರೀತಿಯ ವೈರ್ಡ್ ಇಂಟರ್ನೆಟ್ ವೈರ್ಲೆಸ್ ಐಒಟಿ ಅಥವಾ ಐಐಒಟಿ ನೆಟ್ವರ್ಕ್ ಗಳಿಗೆ ಅನ್ವಯಿಸುತ್ತವೆ ಆದರೆ ಐಒಟಿ ಅಥವಾ ಐಐಒಟಿಗಳು ತಮ್ಮದೇ ಆದ ನಿರ್ದಿಷ್ಟ ಅವಶ್ಯಕತೆಗಳನ್ನು ಹೊಂದಿವೆ ಮತ್ತು ಇದಕ್ಕಾಗಿ ಎಸ್ಡಿಎನ್ ಸಂರಚನೆಯು ಬೇರೆಯಾಗಿರುತ್ತದೆ ನಾವು ಮುಖ್ಯವಲ್ಲದ ವಿಷಯಗಳ ಬಗ್ಗೆ ಚರ್ಚಿಸುವ ಮೊದಲು ಈ ಕೆಲವು ವಿಭಿನ್ನ ಅಂಶಗಳ ಬಗ್ಗೆ ಮಾತನಾಡೋಣ ಆದ್ದರಿಂದ ಎಸ್ಡಿಎನ್ನಲ್ಲಿ ನಾವು ಕೆಲವು ವಿಭಿನ್ನ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳುವುದರಿಂದ ಐಐಒಟಿಯ ಅವಶ್ಯಕತೆಗಳನ್ನು ಎಸ್ಡಿಎನ್ನ ಹೇಗೆ ಪೂರೈಸುತ್ತದೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ ಸಂಖ್ಯೆ 1 ನಿಯಮ ನಿಯೋಜನೆ ಎರಡನೆಯದು ನಿಯಂತ್ರಕ ನಿಯೋಜನೆ ಮತ್ತು ಮೂರನೆಯದು ಭದ್ರತೆ ನಿಯಮ ನಿಯೋಜನೆ ನಿಯಂತ್ರಕ ನಿಯೋಜನೆ ಮತ್ತು ಭದ್ರತೆ ಎಸ್ಡಿಎನ್ನಲ್ಲಿ ಎಲ್ಲರೂ ತಿಳಿದುಕೊಳ್ಳಬೇಕಾದ 3 ಪ್ರಮುಖ ಪರಿಕಲ್ಪನೆಗಳು ಆದ್ದರಿಂದ ಈ ಪ್ರತಿಯೊಂದರ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ ವಿವಿಧ ಸಂಶೋಧನಾ ಪ್ರಬಂಧಗಳು ನಿಯಮ ನಿಯೋಜನೆಯ ನಿಯಂತ್ರಕ ನಿಯೋಜನೆ ಹಾಗೂ ಭದ್ರತಾ ಕಾರ್ಯವಿಧಾನದ ವಿಭಿನ್ನ ಮಾರ್ಗಗಳ ಬಗ್ಗೆ ಮಾತನಾಡುತ್ತವೆ ಆದರೆ ನಾವು ಈ ಪ್ರತಿಯೊಂದು ವಿಭಿನ್ನ ಪರಿಕಲ್ಪನೆಗಳ ಮೇಲ್ನೋಟದ ವಿವರಗಳನ್ನು ತಿಳಿಯಲು ಪ್ರಯತ್ನಿಸೋಣ ಆದ್ದರಿಂದ ನಿಯಮ ನಿಯೋಜನೆಯಲ್ಲಿ ಮೂಲತಃ ನಾವು ಏನು ಮಾತನಾಡುತ್ತಿದ್ದೇವೆ ಎಂದರೆ SDN ನಿಯಂತ್ರಕದಿಂದ ವ್ಯಾಖ್ಯಾನಿಸಲಾದ ತರ್ಕದ ಆಧಾರದ ಮೇಲೆ ಒಳಬರುವ ಸಂಚಾರವನ್ನು ಫಾರ್ವರ್ಡ್ ಮಾಡಲು ನಮ್ಮ ಬಳಿ ವಿವಿಧ ಉಪಕರಣಗಳು ಲಭ್ಯವಿವೆ ಮತ್ತು ಈ ನಿಯಂತ್ರಣ ತರ್ಕವನ್ನು ಮೂಲತಃ ದತ್ತಾಂಶ ಪದರದಲ್ಲಿ ಫ್ಲೋ ನಿಯಮದ ರೂಪದಲ್ಲಿ ಸಾಧನಗಳಲ್ಲಿ ಇರಿಸಲಾಗಿದೆ ಅಂದರೆ ಫ್ಲೋ ನಿಯಮದ ಬಗ್ಗೆ ನಾವು ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ಮಾತನಾಡುತ್ತಿದ್ದೇವೆ ನಾವು ಮುಂದಿನ ವಿಷಯಗಳ ಬಗ್ಗೆ ಮಾತನಾಡುವ ಮೊದಲು ನಾನು ನಿಮಗೆ ಫ್ಲೋ ನಿಯಮಗಳನ್ನು ತಿಳಿಸಬೇಕು ಈ ಫ್ಲೋ ನಿಯಮಗಳು ಮೂಲತಃ TCAM ಎಂದು ಕರೆಯಲ್ಪಡುವ ಈ ಸಾಧನಗಳ ಮೆಮೊರಿಯಲ್ಲಿ ಸಂಗ್ರಹವಾಗಿರುತ್ತವೆ TCAM ಮೆಮೊರಿಯ ಪೂರ್ಣ ರೂಪ ಟರ್ನರಿ ಕಂಟೆಂಟ್ ಅಡ್ರೆಸ್ಸಬಲ್ ಮೆಮೊರಿ ಈ ಪ್ರತಿಯೊಂದು ಸಾಧನಗಳಲ್ಲಿ TCAM ಮೆಮೊರಿ ಇದೆ ಅಂದರೆ ಡೇಟಾ ಪ್ಲೇನ್ ಸಾಧನಗಳಾದ ನಿಮ್ಮ ರೂಟರ್ ಅಥವಾ ಫಾರ್ವರ್ಡ್ ಮಾಡುವ ಸಾಧನಗಳು ಈ ಎಲ್ಲವೂ TCAM ಅನ್ನು ಹೊಂದಿವೆ ಹಾಗೂ ಅಲ್ಲಿರುವ ಮೆಮೊರಿ ವಿಭಿನ್ನ ಫ್ಲೋ ನಿಯಮಗಳನ್ನು ಸಂಗ್ರಹಿಸುತ್ತದೆ ಈ TCAM ಮೆಮೊರಿ ತುಂಬಾ ಚಿಕ್ಕದಾಗಿದೆ ಮತ್ತು ಇದರ ಪರಿಣಾಮವಾಗಿ ಪ್ರತಿಯೊಂದು ಫಾರ್ವರ್ಡ್ ಮಾಡುವ ಸಾಧನಗಳಲ್ಲಿನ ಈ TCAM ಮೆಮೊರಿ ಸೀಮಿತ ಸಂಖ್ಯೆಯ ಫ್ಲೋ ನಿಯಮಗಳನ್ನು ಮಾತ್ರ ಸಂಗ್ರಹಿಸುತ್ತದೆ ಆದ್ದರಿಂದ ಇದು ಸೀಮಿತ ಸಂಖ್ಯೆಯ ಫ್ಲೋ ನಿಯಮಗಳನ್ನು ಮಾತ್ರ ಸಂಗ್ರಹಿಸಬಹುದು ಮತ್ತು ಅದು ನಿಮ್ಮ ಫ್ಲೋ ನಿಯಮಗಳನ್ನು ವಿನ್ಯಾಸಗೊಳಿಸುವ ವಿಷಯದಲ್ಲಿ ಸವಾಲಾಗಿ ಮೂಡುತ್ತದೆ ಏಕೆಂದರೆ ನಿಮ್ಮ ಫ್ಲೋ ನಿಯಮಗಳನ್ನು ಸಂಗ್ರಹಿಸಬಲ್ಲ TCAM ನಲ್ಲಿ ನಿಮಗೆ ಬಹಳ ಸೀಮಿತ ಸ್ಥಳವಿದೆ ಆ ನಿರ್ಬಂಧ ಇಲ್ಲದಿದ್ದರೆ ನೀವು ಹೆಚ್ಚಿನ ಫ್ಲೋ ನಿಯಮಗಳ ಗುಂಪುಗಳನ್ನು ಹೊಂದಿರಬಹುದು ಎಲ್ಲವನ್ನೂ ಹೆಚ್ಚಿನ ಬಳಕೆಗಾಗಿ ಟಿಸಿಎಎಂ ಮೆಮೊರಿಯಲ್ಲಿ ಸಂಗ್ರಹಿಸಬಹುದು ಆದರೆ ಆ ನಿರ್ಬಂಧ ಇರುವುದರಿಂದ ನೀವು ನಿಮ್ಮ ವಿಭಿನ್ನ ಫ್ಲೋ ನಿಯಮಗಳನ್ನು ವಿನ್ಯಾಸಗೊಳಿಸಿ ನೀವು ಎಲ್ಲಿ ಇರಿಸಲಿದ್ದೀರಿ ನೀವು ಹೇಗೆ ಇರಿಸಲಿದ್ದೀರಿ ಎಂಬುದರ ಅರಿವು ನಿಮಗೆ ಇರಬೇಕಾಗುತ್ತದೆ ಆದ್ದರಿಂದ ಈ ಟಿಸಿಎಎಂ ಮತ್ತು ಈ 4 ನಿಯಮ ನಿಯೋಜನೆ ಹೇಗೆ ಎಂಬುದನ್ನು ಇನ್ನಷ್ಟು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಒಟ್ಟಾಗಿ ಕೆಲಸ ಮಾಡಲು ಈ ನಿರ್ಬಂಧ ಏನು ಮತ್ತು ನಾವು ಪ್ರಶಂಸಿಸಲು ಪ್ರಯತ್ನಿಸಬೇಕು ಈ ನಿರ್ಬಂಧವು ಈ ವಿಭಿನ್ನ ಸಮಸ್ಯೆಗಳನ್ನು ಹೇಗೆ ತರಲಿದೆ ಎಂಬುದೇ ಉದ್ದೇಶ ಈ ಎಲ್ಲಾ ವಿಭಿನ್ನ ಹರಿವುಗಳು ಬರುತ್ತಿವೆ ಎಂದು ಭಾವಿಸೋಣ ಇಲ್ಲಿ ತೋರಿಸಿರುವಂತೆ ನೀವು 2 ವಿಭಿನ್ನ ಹರಿವುಗಳನ್ನು ಹೊಂದಿದ್ದೀರಿ ಎಂದುಕೊಳ್ಳೋಣ ಈ 2 ಹರಿವುಗಳು ಈಗಾಗಲೇ ಬಂದಿವೆ ಎಂದು ನಾವು ತಿಳಿಯೋಣ ಆದ್ದರಿಂದ 2 ಹರಿವುಗಳಿಗೆ ಮೊದಲ ಫ್ಲೋ ನಿಯಮವನ್ನು ಸೇರಿಸಲಾಗಿದೆ ಮುಂಚೆ ಇಲ್ಲದಿದ್ದ ನಿಯಮಗಳನ್ನು ನಿಮ್ಮ TCAM ನಲ್ಲಿ ಸೇರಿಸಲಾಗಿದೆ ಆದ್ದರಿಂದ ಈ ವಿಭಿನ್ನ ಹರಿವಿನ ನಿಯಮಗಳಿಗೆ ಅನುಗುಣವಾದ ಕ್ರಿಯೆಗಳನ್ನು ಸಹ ಡೇಟಾ ಸಮತಲದಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಮೂಲತಃ ನೀವು ಹೊಂದಿರುವ ಈ ಪ್ರತಿಯೊಂದು ಹರಿವಿನ ನಿಯಮಗಳಿಗೆ ಕ್ರಿಯೆಗಳು ಸಹ ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಕೆಲವು ಟ್ರಾಫಿಕ್ ಮುಂದೆ ಬಂದರೆ ಏನು ಈ ನಿರ್ದಿಷ್ಟ ಹರಿವಿನ ನಿಯಮದೊಂದಿಗೆ ಈ ಹೊಂದಾಣಿಕೆಯನ್ನು ಮಾಡಲಾಗುವುದು ಮತ್ತು ಹೊಂದಾಣಿಕೆ ಸಂಭವಿಸಿದಲ್ಲಿ ಈ ನಿರ್ದಿಷ್ಟ ಹೊಂದಾಣಿಕೆಯ ಆಧಾರದ ಮೇಲೆ ನಂತರ ಅನುಗುಣವಾದ ಕ್ರಿಯೆ ಈ ಹರಿವಿನ ನಿಯಮಗಳಿಗೆ ವಿರುದ್ಧವಾಗಿ ನಿರ್ದಿಷ್ಟಪಡಿಸಲಾಗಿದೆ ಆದ್ದರಿಂದ ಈ ಕ್ರಿಯೆಗಳು ಆಗಲಿವೆ ಎಂದು ತಿಳಿಯಬಹುದು ಈಗ ನೀವು ಮೂರನೇ ಒಳಬರುವ ಹರಿವನ್ನು ಹೊಂದಿದ್ದೀರಿ ಎಂದು ಹೇಳೋಣ ಇದು ಈ ಮೂರನೆಯದನ್ನು ಅನುಮತಿಸುತ್ತದೆ ಈ ಮೂರನೆಯದನ್ನು ನಾವು ಎದುರಿಸಬೇಕಾಗಿದೆ ಎಂದು ನಾವು ಹೇಳುತ್ತೇವೆ ಮೊದಲ ಮತ್ತು ಎರಡನೆಯದು ಈಗಾಗಲೇ ವ್ಯವಹರಿಸಿದೆ ಇಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ಒಂದು ಮತ್ತು 2 ಈಗಾಗಲೇ ಸಂಗ್ರಹಿಸಿ ಈಗ ಮೂರನೆಯದು ಬರುತ್ತದೆ ಆದ್ದರಿಂದ ಈ ನಿರ್ದಿಷ್ಟ TCAM ಮೆಮೊರಿಯು ಕೇವಲ 2 ಹರಿವಿನ ನಿಯಮಗಳನ್ನು ಮಾತ್ರ ಸಂಗ್ರಹಿಸಬಲ್ಲದು ಮೂರನೆಯದು ಬಂದರೆ ನೀವು ಇದರಲ್ಲಿ ಆ ನಿರ್ಬಂಧವನ್ನು ನಿರ್ದಿಷ್ಟಪಡಿಸಲು ನಿರ್ಬಂಧವನ್ನು ನೀಡಲು ಸೇರಿಸಬೇಕಾಗುತ್ತದೆ ನಿರ್ದಿಷ್ಟ ಕೋಷ್ಟಕ ಅಥವಾ ನೀವು ಅದನ್ನು ಹೇಗೆ ಎದುರಿಸುತ್ತೀರಿ ಆದ್ದರಿಂದ ನೀವು ಹೇಗೆ ಈ ಹೊಸ ಹರಿವನ್ನು ಸರಿಹೊಂದಿಸಲು ಯತ್ನಿಸುತ್ತೀರಾ 2 ಮಾರ್ಗಗಳಿವೆ ಒಂದು ಮಾರ್ಗವೆಂದರೆ ನೀವು ಅಸ್ತಿತ್ವದಲ್ಲಿರುವ ಒಂದು ನಿಯಮವನ್ನು ಅಳಿಸಿಹಾಕುತ್ತೀರಿ ಮತ್ತು ನೀವು ಮೂರನೆಯದನ್ನು ಸೇರಿಸುತ್ತೀರಿ ಇನ್ನೊಂದು ಸಾಧ್ಯತೆಯೆಂದರೆ ನೀವು ಸಂಯೋಜಿಸಬೇಕಾಗಿದೆ ಇದಕ್ಕೆ ನೀವು ಕೆಲವು ವೈಲ್ಡ್ ಕಾರ್ಡ್ ಬಳಸಬಹುದು ಅಥವಾ ಇತರ ಕಾರ್ಯವಿಧಾನಗಳು ನೀವು ಸಂಯೋಜಿತ ನಿಯಮಗಳನ್ನು ಹೊಂದಿರಬಹುದು ಅದು ಅಂತಹ ಅನೇಕವನ್ನು ಪೂರೈಸುತ್ತದೆ ಒಟ್ಟಿಗೆ ಅನೇಕ ನಿಯಮಗಳನ್ನು ಸಂಯೋಜಿಸುತ್ತವೆ ಉದಾಹರಣೆಗೆ ಇಲ್ಲಿ ನೀವು ಹೊಂದಬಹುದು S 10 2 ಇಲ್ಲಿ ನೀವು S 10 0 ಅನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ನೀವು ವೈಲ್ಡ್ ಕಾರ್ಡ್ ಹೊಂದಬಹುದು ಮತ್ತು ನೀವು S 10 0 ನಂತಹದ್ದನ್ನು ಹೊಂದಬಹುದು ಇದು ಎರಡಕ್ಕೂ ಹೊಂದಿಕೆಯಾಗುತ್ತದೆ ಆದರೆ ನಂತರ ನೀವು ಸ್ಟಾರ್ ಮುಂತಾದ ವೈಲ್ಡ್ ಕಾರ್ಡ್ ಬಳಸುವುದರಲ್ಲಿ ಸಂಯೋಜಿಸಬಹುದಾದರೂ ನೀವು ಈ ಎರಡನ್ನು ರೂಪದಲ್ಲಿ ಸಂಯೋಜಿಸಬಹುದು ಒಂದು ನಿಯಮದ ಆದರೆ ಅದು ಕೂಡ ಅದನ್ನು ನಿರ್ದಿಷ್ಟವಾಗಿ ಮಾಡುವುದಿಲ್ಲ ಆದ್ದರಿಂದ ಆ ನಿರ್ಬಂಧಗಳು ಸಹ ಇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಈ ರೀತಿಯ ಸಂಯೋಜನೆಗಳನ್ನೂ ಬಳಸಬಹುದು ಆದ್ದರಿಂದ ನಾವು ನೋಡಿದ್ದು TCAM ಮೆಮೊರಿ ವಿಭಿನ್ನ ನಿರ್ಬಂಧಗಳನ್ನು ಹೊಂದಿದ್ದೇವೆ ನಾವು ಅದರಲ್ಲಿ ಕೆಲವು ನಿಯಮಗಳನ್ನು ಮಾತ್ರ ಸಂಗ್ರಹಿಸಬಹುದು ಮತ್ತು ನೀವು ಹೆಚ್ಚುವರಿ ಹೊಂದಿದ್ದರೆ ಸಂಗ್ರಹಿಸಲಾಗದ ನಿಯಮವು ಬರುತ್ತದೆ ನಂತರ ಅದನ್ನು ನಿರ್ದಿಷ್ಟ ರೀತಿಯಲ್ಲಿ ನಿರ್ವಹಿಸಬೇಕು ವೈಲ್ಡ್ ಕಾರ್ಡ್ ಕಾರ್ಯವಿಧಾನವು ಒಂದಾಗಿದೆ ಆದರೆ ಅದು ತನ್ನದೇ ಆದ ಅನಾನುಕೂಲಗಳನ್ನು ಹೊಂದಿದೆ ಆದ್ದರಿಂದ ನಾವು ಮತ್ತಷ್ಟು ನೋಡುವುದಾದರೆ ನಿಯಮ ನಿಯೋಜನೆ ಮತ್ತು ಈ ರೀತಿಯ ನಿಯಮ ನಿಯೋಜನೆಯ ಒಂದು ಸಮಸ್ಯೆಯೆಂದರೆ ಎಸ್ಡಿಎನ್ನಲ್ಲಿ ನಿಯಮ ನಿಯೋಜನೆಯ ಬಗ್ಗೆ ಮಾತನಾಡುವ ಈ ವಿಭಿನ್ನ ಸಂಶೋಧನಾ ಪ್ರಬಂಧಗಳು ಹಲವಾರು ವಿಭಿನ್ನ ಸಮಸ್ಯೆಗಳಿವೆ ಮತ್ತು ಅವರು ಆ ಸಮಸ್ಯೆಗಳನ್ನು ಪರಿಹರಿಸುವ ಸಮಸ್ಯೆಗಳನ್ನು ಗುರುತಿಸುತ್ತಾರೆ ಸಮಸ್ಯೆ ಯಾವುದು ಮತ್ತು ಅದರ ವಿಭಿನ್ನ ಅಂಶಗಳು ಯಾವುವು ಎಂಬುದನ್ನು ಮಾತ್ರ ತಿಳಿದುಕೊಳ್ಳಲು ಈ ರೀತಿಯ ಸಣ್ಣ ಉಪನ್ಯಾಸದಲ್ಲಿ ಹೇಳಬಹುದು ಮುಂದಿನ ಸಮಸ್ಯೆಯೆಂದರೆ ನಿಯಂತ್ರಕ ನಿಯೋಜನೆ ನಿಯಂತ್ರಕ ನಿಯೋಜನೆಯಲ್ಲಿ ನಾವು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಸೆಟ್ಟಿಂಗ್ನಲ್ಲಿ ಬೇಕಾಗುವ ನಿಯಂತ್ರಕಗಳ ಸಂಖ್ಯೆಯನ್ನು ಗುರುತಿಸುವಲ್ಲಿ ಉಂಟಾಗುವ ಸಮಸ್ಯೆ ನೀವು ಅವುಗಳನ್ನು ಹೇಗೆ ಇರಿಸುತ್ತೀರಾ ಯಾವ ಸಂಯೋಜನೆಯನ್ನುಅನುಸರಿಸಬೇಕು ಮುಂತಾದ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನಿಯಂತ್ರಕವನ್ನು ಇರಿಸಲು ನಾವು ಸಮ ಸಂಯೋಜನೆ ಕ್ರಮಾನುಗತ ಸಂಯೋಜನೆ ಅಥವಾ ಇತರ ಸಂಯೋಜನೆಗಳನ್ನು ಬಳಸಬಹುದೇ ಮುಖ್ಯ ನಿಯಂತ್ರಕವು ವಿಫಲವಾದ ಸಂದರ್ಭದಲ್ಲಿ ನಾವು ಎಷ್ಟು ದೋಷ ಸಹಿಷ್ಣುತೆಯನ್ನು ಹೊಂದಿದ್ದೇವೆ ಮುಖ್ಯ ನಿಯಂತ್ರಕವು ವಿಫಲವಾದರೆ ಒಂದು ಬ್ಯಾಕ್ಅಪ್ ನಿಯಂತ್ರಕ ಅಳವಡಿಸಿಕೊಳ್ಳುವ ದೋಷ ನಿರ್ವಹಣಾ ಸಾಮರ್ಥ್ಯ ಇದೆಯೇ ಈ ಎಲ್ಲಾ ವಿಭಿನ್ನ ನಿಯಂತ್ರಕ ನಿಯೋಜನಾ ಸಮಸ್ಯೆಗಳ ಬಗ್ಗೆ ಸಾಹಿತ್ಯದಲ್ಲಿ ಸಂಶೋಧನೆ ಮತ್ತು ವಿವಿಧ ಪರಿಹಾರಗಳನ್ನು ಒದಗಿಸಲಾಗಿದೆ ಎಸ್ಡಿಎನ್ನ ಸಂದರ್ಭದಲ್ಲಿ ಭದ್ರತಾ ಸಮಸ್ಯೆಗಳಾದ ಫೈರ್ವಾಲ್ಗಳ ಸ್ಥಾಪನೆ ಸರ್ವಿಸ್ ದಾಳಿಯನ್ನು ನಿರಾಕರಿಸುವುದು ಡೇಟಾ ಪದರದಲ್ಲಿ ನಿಯಂತ್ರಕ ಮತ್ತು ಫಾರ್ವರ್ಡ್ ಮಾಡುವ ಸಾಧನಗಳ ನಡುವೆ ವಿಶ್ವಾಸಾರ್ಹ ಸುರಕ್ಷಿತ ಸಂಪರ್ಕ ಕಲ್ಪಿಸುವುದು ಇವುಗಳನ್ನುಮುಖ್ಯವಾಗಿ ಪರಿಗಣಿಸಬೇಕಾಗಿದೆ ಬ್ಯಾಕ್ ಬೋನ್ ಇಂಟರ್ನೆಟ್ ನ ನೆಟ್ವರ್ಕ್ ನಿರ್ವಹಣೆ ಟ್ರಾಫಿಕ್ ಎಂಜಿನಿಯರಿಂಗ್ ಲೋಡ್ ಬ್ಯಾಲೆನ್ಸಿಂಗ್ ಬಳಕೆದಾರ ಮತ್ತು ಆಕ್ಸೆಸ್ ಪಾಯಿಂಟ್ಗಳ ನಡುವೆ ಡೈನಾಮಿಕ್ ಆಕ್ಸೆಸ್ ನಿಯಂತ್ರಣ ಮೊಬಿಲಿಟಿ ನಿರ್ವಹಣೆ ಮುಂತಾದ ವಿಭಿನ್ನ ಅವಶ್ಯಕತೆಗಳನ್ನು ಪೂರೈಸುವ ವಿಭಿನ್ನ ಅಪ್ಲಿಕೇಶನ್ಗಳು ಇವೆ ಇವು ಸಂಶೋಧಿಸಲಾದ ಕೆಲವು ಪ್ರಮುಖ ಸಮಸ್ಯೆಗಳು ಮತ್ತು ಅವುಗಳಿಗೆ ವಿಭಿನ್ನ ಪರಿಹಾರಗಳಿವೆ ಇವುಗಳಲ್ಲಿ ಯಾವುದರ ಬಗ್ಗೆಯಾದರೂ ವಿವರವಾಗಿ ತಿಳಿದುಕೊಳ್ಳಲು ಹಾಗೂ ಎಸ್ಡಿಎನ್ನಲ್ಲಿ ಇವುಗಳ ಉಪಯೋಗ ತಿಳಿಯಲು ನೀವು ಆಸಕ್ತಿ ಹೊಂದಿದ್ದರೆ ಕೆಲವು ಸಾಹಿತ್ಯಗಳನ್ನು ನಾನು ಉಲ್ಲೇಖಿಸಿದ್ದೇನೆ ಇದರ ಬಗ್ಗೆ ವಿವಿಧ ಸಂಶೋಧನಾ ಸಾಹಿತ್ಯಗಳು ಲಭ್ಯವಿದೆ ನಮ್ಮ ಸಂಶೋಧನಾ ಗುಂಪಿನಲ್ಲಿ ಕೂಡ ನಾವು ವಿವಿಧ ಸಂಶೋಧನಾ ಸಾಹಿತ್ಯಗಳನ್ನು ಬರೆದಿದ್ದು ಆಸಕ್ತಿಯಿದ್ದವರು ಇವುಗಳನ್ನು ಓದಬಹುದು ನಿಮಗೆ ಆಸಕ್ತಿಯಿದ್ದರೆ ನೀವು ನನ್ನ Google ಪ್ರೊಫೈಲ್ ಮೂಲಕ ಹೋಗಿ ನಾವು ಎಸ್ಡಿಎನ್ ಬಗ್ಗೆ ಬರೆದಿರುವ ಇನ್ನೂ ಅನೇಕ ಸಂಶೋಧನಾ ಪತ್ರಿಕೆಗಳನ್ನು ಸಂಶೋಧನ್ನ ಸಾಹಿತ್ಯಗಳನ್ನು ನೋಡಬಹುದು ಮತ್ತಷ್ಟು ಆಸಕ್ತಿ ಇದ್ದರೆ ನೀವು ಅವುಗಳನ್ನು ಓದಿ ಎಸ್ಡಿಎನ್ನಲ್ಲಿ ನಾವು ಹೊಂದಿರುವ ಈ ವಿಭಿನ್ನ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಅನುಮಾನವಿದ್ದರೆ ನನ್ನನ್ನು ನೀವು ಸಂಪರ್ಕಿಸಬಹುದು ಸೆನ್ಸರ್ ನೆಟ್ವರ್ಕ್ ನಿರ್ವಹಣೆ IIoT IoT ಯ ಅಪ್ಲಿಕೇಶನ್ ಮಟ್ಟದ ಸಮಸ್ಯೆಗಳು ಹೀಗೆ ವಿವಿಧ ನಿರ್ವಹಣಾ ಸಮಸ್ಯೆಗಳ ಬಗ್ಗೆ ನಮ್ಮ ಸಂಶೋಧನಾ ಗುಂಪಿಗೆ ಸೇರಿದ ಕೆಲವು ಸಂಶೋಧನಾ ಪತ್ರಿಕೆಗಳನ್ನು ನೋಡಬಹುದು ಈ ಎರಡು ಸ್ಲೈಡ್ಗಳಲ್ಲಿ ನಾನು ಪಟ್ಟಿ ಮಾಡಿದ ಇತರ ಸಂಶೋಧನಾ ಪ್ರಬಂಧಗಳ ಜೊತೆಗೆ ಅವುಗಳನ್ನೂ ನೋಡಬಹುದು ಈಗ ನಾವು ಐಒಟಿಗಾಗಿ ಎಸ್ಡಿಎನ್ ನ ವಿಷಯಕ್ಕೆ ಬರೋಣ ಇದುವರೆಗೂ ನಾನು ನಿಮಗೆ ಎಸ್ಡಿಎನ್ ಎಂದರೇನು ಎಸ್ಡಿಎನ್ನ ಒಟ್ಟಾರೆ ಸಂಯೋಜನೆ ಯಾವುದು ಎಸ್ಡಿಎನ್ನ ವಿಭಿನ್ನ ಘಟಕಗಳು ನಾರ್ತ್ಬೌಂಡ್ API ಮತ್ತು ಸೌತ್ಬೌಂಡ್ API ಇತ್ಯಾದಿ ವಿಷಯಗಳ ಬಗ್ಗೆ ಅರ್ಥಮಾಡಿಸಲು ಪ್ರಯತ್ನಿಸಿದ್ದೇನೆ ಎಸ್ಡಿಎನ್ನೊಂದಿಗೆ ವ್ಯವಹರಿಸಲು ವಿವಿಧ ನಿಯಮಗಳನ್ನು ಬಳಸಬೇಕಾಗುತ್ತದೆ ಏಕೆಂದರೆ ಎಸ್ಡಿಎನ್ ತನ್ನದೇ ಆದ ವಿಭಿನ್ನ ಗುಣಲಕ್ಷಣಗಳು ಮತ್ತು ಅವಶ್ಯಕತೆಗಳನ್ನು ಹೊಂದಿದೆ ಆದ್ದರಿಂದ ಅದನ್ನು ಎದುರಿಸಲು ನೀವು ನಿರ್ದಿಷ್ಟ ಪ್ರೋಟೋಕಾಲ್ಗಳನ್ನು ಹೊಂದಿರಬೇಕು ಎಸ್ಡಿಎನ್ನ ಅವಶ್ಯಕತೆಗಳನ್ನು ಪೂರೈಸಲು ಓಪನ್ ಫ್ಲೋ ಆವೃತ್ತಿಗಳಾದ 1 1 ರಿಂದ 1 5 ರ ವರಗೆ ಬಳಸಲಾಗುತ್ತದೆ ಈಗ ಐಐಒಟಿ ಐಐಒಟಿ ಸನ್ನಿವೇಶಗಳು ಕೈಗಾರಿಕಾ ಐಒಟಿ ಕೈಗಾರಿಕಾ ಯಂತ್ರೋಪಕರಣಗಳು ಸಂವಹನಗಳನ್ನು ಅಳವಡಿಸಿದ ಯಂತ್ರೋಪಕರಣಗಳು ಅಕ್ಟುಏಟರ್ಸ್ ಇವುಗಳ ಬಗ್ಗೆ ತಿಳಿಯೋಣ ನೀವುನೋಡುತ್ತಿರುವುದು ಎಸ್ಡಿಎನ್ ಐಐಒಟಿಯ ಸಂಯೋಜನೆ ಆದ್ದರಿಂದ ಮೂಲತಃ ನೀವು ಸಾಫ್ಟ್ವೇರ್ ಡಿಫೈನ್ಡ್ IIoT ಸನ್ನಿವೇಶದಲ್ಲಿ ಅತ್ಯಂತ ಕೆಳಭಾಗದಲ್ಲಿರುವುದು ವಿಭಿನ್ನ ಸಂವೇದಕಗಳೊಂದಿಗೆ ಅಳವಡಿಸಲಾಗಿರುವ ಈ ಯಂತ್ರಗಳೊಂದಿಗೆ ವ್ಯವಹರಿಸುವ ಪದರ ಈ ಯಂತ್ರಗಳು ಯಾವುದೇ ಕೈಗಾರಿಕಾ ಯಂತ್ರೋಪಕರಣಗಳು ಉತ್ಪಾದನೆ ಆಗಿರಬಹುದು ಚಾಲಿತ ಯಂತ್ರೋಪಕರಣಗಳು ಆದ್ದರಿಂದ ಮೂಲತಃ ಇವುಗಳನ್ನು ಹೊಂದಿರುವ ಯಾವುದೇ ಯಂತ್ರೋಪಕರಣಗಳು ಸಂವೇದಕಗಳು ಆಕ್ಯೂವೇಟರ್ಗಳು ಮತ್ತು ಮುಂತಾದ ವಿಭಿನ್ನ ಸಾಧನಗಳು ಇವುಗಳಿಗೆ ಈ ಸಂವೇದಕಗಳನ್ನು ಅಳವಡಿಸಲಾಗಿದೆ ಇವುಗಳನ್ನು ಈ ಇಂಟರ್ಫೇಸ್ ಲೇಯರ್ ಇಂಟರ್ಫೇಸ್ ಬೋರ್ಡ್ ಮೂಲಕ ಈ ನಿಜವಾದ ಭೌತಿಕ ಯಂತ್ರಗಳ ಮೇಲೆ ಸಂವೇದಕಗಳು ಆಕ್ಯೂವೇಟರ್ಗಳನ್ನು ಅಳವಡಿಸಲಾಗಿದೆ ತದನಂತರ ನೀವು ಈ ನಿಯಂತ್ರಕವನ್ನು ಹೊಂದಿದ್ದೀರಿ ಇವು ಮೂಲತಃ ನಿಮ್ಮ ಸಾಧನಗಳು ಸಾಧನ ಪದರ ಇದು ನಿಮ್ಮ ನಿಯಂತ್ರಣ ಪದರ ನಿಯಂತ್ರಕ ಮತ್ತು ನಂತರ ಕ್ಲೌಡ್ ಹೊಂದಿದೆ ಮೂಲತಃ ಈ ವ್ಯವಹಾರ ಅಪ್ಲಿಕೇಶನ್ಗಳು ವ್ಯವಹಾರ ತರ್ಕ ಬೆಲೆ ನಿಗದಿ ಬಿಲ್ಲಿಂಗ್ ವಿಶ್ಲೇಷಣೆಗಳನ್ನು ಪೂರೈಸುತ್ತದೆ ಮತ್ತು ಭದ್ರತೆ ದೊರಕಿಸುತದೆ ಆದ್ದರಿಂದ ಈ ನಿರ್ದಿಷ್ಟ API ಇಲ್ಲಿ ನಿಮ್ಮ ಸೌತ್ಬೌಂಡ್ API ಆಗಿದೆ ಮತ್ತು ಇದು ನಿಮ್ಮ ನಾರ್ತ್ಬೌಂಡ್ API ಈ ಎರಡು API ಗಳು ಇಲ್ಲಿ ವಿಭಿನ್ನ ಅವಶ್ಯಕತೆಗಳನ್ನು ಪೂರೈಸುತ್ತಿವೆ ಆದ್ದರಿಂದ ಐಐಒಟಿ ನೆಟ್ವರ್ಕ್ನಲ್ಲಿ ವಿಭಿನ್ನ ಸವಾಲುಗಳು ಅಥವಾ ಅವಶ್ಯಕತೆಗಳು ಇವೆ ನೆಟ್ವರ್ಕ್ ವಿಭಾಗಕ್ಕೆ ಸಂಬಂಧಿಸಿದ ಸವಾಲುಗಳು ಪಾಲಿಸಿ ಆಧಾರಿತ ಡೇಟಾ ಫಾರ್ವರ್ಡ್ ಮಾಡುವಿಕೆಗೆ ಸಂಬಂಧಿಸಿದ ಸವಾಲುಗಳು ವಿಭಿನ್ನ ಸಾಧನಗಳ ರಿಮೋಟ್ ಕಂಟ್ರೋಲ್ ಮತ್ತು ಅವುಗಳ ಕ್ರಿಯಾತ್ಮಕತೆ ಮತ್ತು ಸುರಕ್ಷತೆಯನ್ನು ಒದಗಿಸುವುದು ಭದ್ರತೆ ಎಲ್ಲದರಲ್ಲೂ ಇದೆ ಆದ್ದರಿಂದ ಮೂಲತಃ ಭದ್ರತಾ ಸಮಸ್ಯೆಗಳು ನಾನು ವಿವರವಾಗಿ ಹೇಳಲು ಹೋಗುವುದಿಲ್ಲ ಆದರೆ ಸುರಕ್ಷತೆಯು ಬಹಳ ಮುಖ್ಯವಾಗಿದೆ ಮತ್ತು IIoT ಯ ವಿಶೇಷವಾಗಿ ಎಸ್ಡಿಎನ್ ಎಸ್ಡಿಎನ್ IIoT ಯಲ್ಲಿ ಜಾರಿಗೆ ತಂದಿರುವ ಸಂದರ್ಭದಲ್ಲಿ ಇದು ಇನ್ನೂ ಮುಖ್ಯವಾಗಿದೆ ಹಾಗಾದರೆ ಈ ನೆಟ್ವರ್ಕ್ ವಿಭಾಗ ಯಾವುದು ಆದ್ದರಿಂದ ನಾವು ಮಾತನಾಡುತ್ತಿರುವ ನೆಟ್ವರ್ಕ್ ವಿಭಾಗವು ಈ ವಿಭಿನ್ನ ನಿಯಮಗಳ ಸಹಾಯದಿಂದ ನೆಟ್ವರ್ಕ್ ಅನ್ನು ಕ್ರಿಯಾತ್ಮಕವಾಗಿ ವಿಂಗಡಿಸುತ್ತದೆ ನೆಟ್ವರ್ಕ್ನ ಒಂದು ಭಾಗವು ಕೆಲವು ಅವಶ್ಯಕತೆಗಳನ್ನು ಮತ್ತು ಇನ್ನೊಂದು ಭಾಗವನ್ನು ವಿಭಾಗವನ್ನು ಅನುಸರಿಸಿ ನೆಟ್ವರ್ಕ್ನ ಇತರ ವಿಭಾಗಗಳು ಇತರ ಅವಶ್ಯಕತೆಗಳು ಮತ್ತು ನಿಯಮಗಳನ್ನು ಅನುಸರಿಸುತ್ತವೆ ಆದ್ದರಿಂದ ನಾನು ಇದರ ಅರ್ಥವೇನೆಂದು ತೋರಿಸುತ್ತೇನೆ ಆದ್ದರಿಂದ ಈ ಸನ್ನಿವೇಶದಲ್ಲಿ ನಾವು ಏನು ಮಾತನಾಡುತ್ತಿದ್ದೇವೆ ಎಂದರೆ ನಿಮಗೆ ಈ ರೀತಿಯ ಒಂದು ನಿರ್ದಿಷ್ಟ ನೆಟ್ವರ್ಕ್ ಇದೆ ಎಂದು ಭಾವಿಸೋಣ ಆದ್ದರಿಂದ ನಾವು ನೆಟ್ವರ್ಕ್ ವಿಭಾಗದಲ್ಲಿ ಮಾತನಾಡುತ್ತಿದ್ದೇವೆ ಈ ನೆಟ್ವರ್ಕ್ ಅನ್ನು ವಿಭಜಿಸುವ ಅಥವಾ ಈ ನಿರ್ದಿಷ್ಟ ನೆಟ್ವರ್ಕ್ ಅನ್ನು ಒಂದು ನಿರ್ದಿಷ್ಟ ನೀತಿ ಅಥವಾ ಒಂದು ನಿರ್ದಿಷ್ಟ ನಿಯಮದ ಆಧಾರದ ಮೇಲೆ ಕ್ರಿಯಾತ್ಮಕವಾಗಿ ಆಧರಿಸಿದ ಕೆಲವು ನಿಯಮಗಳೊಂದಿಗೆ ಬರಲಿದೆ ಆದ್ದರಿಂದ ನಿಯಮ ಆಧಾರಿತ ವಿಭಜನೆಯು ಅದು ಸಂಭವಿಸಲಿದೆ ಮತ್ತು ಅದು ಕ್ರಿಯಾತ್ಮಕವಾಗಿ ಸಂಭವಿಸಲಿದೆ ಆದ್ದರಿಂದ ನೆಟ್ವರ್ಕ್ನ ಒಂದು ಭಾಗ ಈ ನೆಟ್ವರ್ಕ್ ವಿಭಾಗ 1 ಮತ್ತು ನೆಟ್ವರ್ಕ್ ವಿಭಾಗ 2 ಇವುಗಳು ಒಟ್ಟಿಗೆ ಕೆಲಸ ಮಾಡಲಿವೆ ಆದರೆ ಇದು ವಿಭಿನ್ನ ನಿಯಮಗಳನ್ನು ಅನುಸರಿಸುತ್ತದೆ ಇದು ನಿಯಮ 1 ಎಂದು ಹೇಳೋಣ ಮತ್ತು ಇದು ನಿಯಮ 2 ಅನ್ನು ಅನುಸರಿಸುತ್ತದೆ ಆದ್ದರಿಂದ ನಿಯಮ 1 ಟ್ರಾನ್ಸ್ಪೋರ್ಟ್ ಪದರದಲ್ಲಿ ಇರಬಹುದು ಇದು ಯುಡಿಪಿ ಎಂದುಕೊಳ್ಳೋಣ ಅಲ್ಲಿ ಈ ಭಾಗವು ಬಹುಶಃ ಟಿಸಿಪಿ ನೆಟ್ವರ್ಕ್ ಭಾಗ 2 ರ ಅನುಸರಣೆಯಾಗಬಹುದು ಇದು ಕೇವಲ ಒಂದು ಉದಾಹರಣೆಯಾಗಿದೆ ಆದರೆ ನೀವು ಬೇರೆ ಬೇರೆ ನೀತಿಗಳನ್ನು ಜಾರಿಗೆ ತರಬಹುದು ನೆಟ್ವರ್ಕ್ನ ವಿವಿಧ ಭಾಗಗಳು ಮತ್ತು IIoT ಯ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾಗಿದೆ ಕಾರಣವೆಂದರೆ ಐಐಒಟಿಯಲ್ಲಿ ನೀವು ದೊಡ್ಡ ಕೈಗಾರಿಕಾ ಸೆಟ್ಟಿಂಗ್ ಹೊಂದಿದ್ದೀರಿ ಮತ್ತು ಈ ದೊಡ್ಡ ಕೈಗಾರಿಕಾ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ವಿಭಿನ್ನ ರೀತಿಯ ಯಂತ್ರೋಪಕರಣಗಳನ್ನು ಒಳಗೊಂಡಿರುತ್ತದೆ ಇವೆಲ್ಲವೂ ಏಕರೂಪದ್ದಾಗಿರುವುದಿಲ್ಲ ಇವೆಲ್ಲವೂ ವಿಭಿನ್ನ ಅವಶ್ಯಕತೆಗಳನ್ನು ಪೂರೈಸುತ್ತಿವೆ ಕೆಲವು ಯಂತ್ರೋಪಕರಣಗಳು ರಿಯಲ್ ಟೈಮ್ ಅಲ್ಟ್ರಾ ರಿಯಲ್ ಟೈಮ್ ಗೆ ಅನುಸರಸಿ ಕಾರ್ಯನಿರ್ವಹಣೆ ಮಾಡುತವೇ ಬೇರೆಯಂತ್ರೋಪಕಣಗಳ ಭಾಗಗಳು ಅಥವಾ ಸಿಸ್ಟಮ್ ನ ವಿಭಿನ್ನ ವಿಭಾಗಗಳು ಮತ್ತು ನೆಟ್ವರ್ಕ್ನ ಇತರ ಭಾಗಗಳು ಇತರ ನೈಜ ಸಮಯದ ಅಗತ್ಯತೆಗಳನ್ನು ಪೂರೈಸುತ್ತಿರಬಹುದು ಮೂಲತಃ ಈ ನೆಟ್ವರ್ಕ್ ಅನ್ನು ಕೆಲವು ನಿಯಮಗಳ ಆಧಾರದ ಮೇಲೆ ಕ್ರಿಯಾತ್ಮಕವಾಗಿ ಆಧಾರಿತವಾಗಿಸುವುದು ಕೆಲವು ನೀತಿಗಳ ಆಧಾರದ ಮೇಲೆ ಮತ್ತು ಅವುಗಳನ್ನು ವಿಭಿನ್ನ ಪ್ರೋಟೋಕಾಲ್ಗಳು ವಿಭಿನ್ನ ನೀತಿಗಳು ಇತ್ಯಾದಿಗಳನ್ನು ನಡೆಸುವುದು ಕೈಗಾರಿಕಾ ಅಥವಾ ಉತ್ಪಾದನಾ ವಿದ್ಯುತ್ ಸ್ಥಾವರ ಉತ್ಪಾದನಾ ಸೆಟ್ಟಿಂಗ್ನಲ್ಲಿ ಬಹಳ ಮುಖ್ಯವಾಗಿದೆ ಆಧರಿಂದ ಪಾಲಿಸಿ ಆಧಾರಿತ ಫಾರ್ವಾರ್ಡಿಂಗ್ ಎರಡನೇ ವಿಧಾನ ವಾಗಿಧೆ ನಾವು ಐಐಓಟಿ ಆಧಾರಿತ ಸೆನ್ಸೋರ್ಸ್ ಹಾಗು ಅಕ್ಟುಏಟರ್ಗಳ ಬಗ್ಗೆ ಮಾತನಾಡುತಿದ್ದೇವೆ ಕೆಲವು ಕೈಗಾರಿಕೆಗಳ ರಿಯಲ್ ಟೈಮ್ ಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ಅಥವಾ ಕಾರ್ಯಗತಗೊಳಿಸಲು ಅವುಗಳನ್ನು ಇರಿಸಬೇಕಾದ ಅವಶ್ಯಕತೆ ಇದೆ ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಅವು ರಿಯಲ್ ಟೈಮ್ ಅವಶ್ಯಕತೆಗಳನ್ನು ಅವಲಂಬಿಸಿ ಕ್ರಿಯಾತ್ಮಕವಾಗಿ ಬದಲಾಗುವ ಪರಿಸ್ಥಿತಿ ಉಂಟಾಗುತ್ತದೇ ಇವುಗಳು ಬದಲಾಗುತ್ತದೆ ಉದಾಹರಣೆಗೆ ಆರ್ದ್ರತೆಯ ಡೇಟಾಗೆ ಹೋಲಿಸಿದರೆ ತಾಪಮಾನ ಡೇಟಾವು ಹೆಚ್ಚಿನ ಆದ್ಯತೆಯನ್ನು ಹೊಂದಿರಬಹುದು ಅಥವಾ ಇದರ ಪ್ರತಿಕ್ರಮ ಕಾಲಕೆ ಅವಗುಣವಾಗಿ ಈ ಅವಶ್ಯಕತೆಗಳು ಬದಲಾಗಬಹುದು ಕೆಲವು ಹಂತದಲ್ಲಿ ನೆಟ್ವರ್ಕ್ಸ್ ನ ಕೆಲವು ಬಾಗಧಲ್ಲಿ ನಮಗೆ ಹೆಚ್ಚಿನ ಆಧ್ಯತೆ ಸಿಗುತ್ತದೇ ಉದಾಹರಣೆಗೆ ತಾಪಮಾನ ಡಾಟಾ ಆದರೆ ಕೆಲವು ಸಮಯಾಧಲ್ಲಿ ನಿರ್ದಿಶ್ಟ ಡೊಮೇನ್ ನಲ್ಲಿ ಹೂಮಿಡಿಟಿಗೆ ತಾಪಮಾನಕ್ಕಿಂತ ಹೆಚ್ಚಿನ ಆದ್ಯತೆ ಸಿಕ್ಕಿರುತ್ತದೆ ಮತ್ತು ಹೀಗೆ ಕ್ರಿಯಾತ್ಮಕವಾಗಿ ಒದಗಿಸಲಾಗುತ್ತದೆ ಈ ರೀತಿಯ ಅವಶ್ಯಕತೆಗಳನ್ನು ಬದಲಾಯಿಸುವ ಅವಶ್ಯಕತೆಗಳನ್ನು ಪೂರೈಸುವುದು ಎಸ್ಡಿಎನ್ ಉಪಯುಕ್ತವಾಗಿದೆ ಮತ್ತು ಈ ನಿರ್ದಿಷ್ಟ ರೀತಿಯ IIoT ಅವಶ್ಯಕತೆಗಳಿಗೆ ಇದು ವಿಶೇಷವಾಗಿ ಉಪಯುಕ್ತವಾಗಿದೆ ನಾನು ನಿಮಗೆ ನೀಡುವ ಉದಾಹರಣೆ ಆದ್ದರಿಂದ ಎಸ್ಡಿಎನ್ನಲ್ಲಿ ಪಾಲಿಸಿ ಆಧಾರಿತ ಫಾರ್ವರ್ಡ್ ಮಾಡುವ ನೀತಿಗಳು IIoT ನ ಅವಶ್ಯಕತೆಗಳಲ್ಲಿನ ಕ್ರಿಯಾತ್ಮಕ ಬದಲಾವಣೆಯನ್ನು ಪೂರೈಸಲು ಸಾಧ್ಯವಾಗುತ್ತದೆ ಸಾಧನಗಳ ಕ್ರಿಯಾತ್ಮಕತೆಗೆ ರಿಮೋಟ್ ಕಂಟ್ರೋಲ್ ಪ್ರಮುಖ ಈ ವಿಭಿನ್ನ ಸಾಧನಗಳ ರಿಮೋಟ್ ಕಂಟ್ರೋಲ್ ಬಹಳ ಮುಖ್ಯವಾಗಿದೆ ಮತ್ತು ಎಸ್ಡಿಎನ್ ಈ ನಿರ್ದಿಷ್ಟ ಅಗತ್ಯವನ್ನು ಕ್ರಿಯಾತ್ಮಕ ಶೈಲಿಯಲ್ಲಿ ಪೂರೈಸುತ್ತದೆ ಮತ್ತು ಯಾವಾಗ ಅಗತ್ಯತೆಗಳನ್ನು ಬದಲಾಯಿಸಬಹುದು ಈ ವಿಷಯಗಳು ಬಹಳ ಮುಖ್ಯ ನಾನು ಆಗಲೇ ಹೇಳಿದಂತೆ ನಾವು ಎಸ್ ಡಿ ಎನ್ ನ ಸೆಕ್ಯೂರಿಟಿ ವಿಷಯದ ಬಗ್ಗೆ ಮಾತನಾಡುತಿದ್ದೇವೆ ಅದು IIoT ನ ಮೇಲೆ SDN ಸಕ್ರಿಯಗೊಳಿಸಲಾಗಿದೆ ಫ್ಲೋ ಆಧಾರಿತ ಫಾರ್ವಾರ್ಡಿಂಗ್ ತನ್ನದೇ ಆದ ಭದ್ರತಾ ದೋಷಗಳನ್ನು ಹೊಂದಿದೆ ಮತ್ತು ವಿಭಿನ್ನವಾದ DoS ದಾಳಿಗಳನ್ನು ಸಹ ರೂಪಿಸಬಹುದು ಮತ್ತು ಈ ವಿಭಿನ್ನ ದೋಷಗಳ ಬಗ್ಗೆ ನಾವು ಯೋಚಿಸಬಹುದು ಅಲ್ಲಿ SDN ಬಳಕೆಯ ಸಂದರ್ಭದಲ್ಲಿ DoS ದಾಳಿಗಳನ್ನು ಮಾಡಬಹುದು ಆದ್ದರಿಂದ ನಿಯಂತ್ರಕದಲ್ಲಿ ಭದ್ರತಾ ಪ್ರೋಟೋಕಾಲ್ಗಳನ್ನು ಅನುಷ್ಠಾನಗೊಳಿಸುವ ಈ ಸಮಸ್ಯೆಗಳನ್ನು ನೋಡಿಕೊಳ್ಳುವುದು ಉದಾಹರಣೆಗೆ ಬಹಳ ಮುಖ್ಯ ಈ ಎಲ್ಲಾ ವಿಭಿನ್ನ ಸಮಸ್ಯೆಗಳನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ನೀವು ಮೂಲತಃ ಭದ್ರತಾ ಪದರವನ್ನು ಹೊಂದಿರಬೇಕು ಅಥವಾ ಇದನ್ನು ಈ ಎಲ್ಲಾ ವಿಭಿನ್ನ ಪದರಗಳಲ್ಲಿ ಲಂಬವಾಗಿ ಕಾರ್ಯಗತಗೊಳಿಸಬಹುದು IIoT ಗಾಗಿ ಎಸ್ಡಿಎನ್ನ ವಿವಿಧ ಪದರಗಳಲ್ಲಿ ಅಡ್ಡಲಾಗಿ ಅಥವಾ ಲಂಬವಾಗಿ ಭದ್ರತೆಯ ಅನುಷ್ಠಾನದ ದೃಷ್ಟಿಕೋನದಿಂದ ಇದು ಬಹಳ ಮುಖ್ಯವಾಗಿದೆ ಇಂತಹ SDN ಸಕ್ರಿಯಗೊಳಿಸಲಾದ ಐ ಐ ಒ ಟಿ ಸಿಸ್ಟಮ್ ನಲ್ಲಿ ವಿವಿಧ ಅಗ್ತ್ಯಗಳನ್ನು ಗಮನಿಸ ಬೇಕು ಉದಾಹರಣೆಗೆ ಲೊ ಲೇಟೆನ್ಸಿ ವರ್ಚುಯಲೈಝಶನ್ ಬಹು ಮುಖ್ಯವಾದ ಅವಶ್ಯಕತೆ ಸಾಫ್ಟ್ವೇರ್ ಡಿಫೈನ್ಡ್ ವರ್ಚುವಲೈಸೇಶನ್ ನೆಟ್ವರ್ಕ್ ವರ್ಚುವಲೈಸೇಶನ್ನ ಅಗತ್ಯತೆಯನ್ನು ಸಹ ಚಿತ್ರಕ್ಕೆ ತರುತ್ತದೆ ಆದ್ದರಿಂದ ಲೊಲೇಟೆನ್ಸಿಯ ಅರ್ಥವೇಂದ್ರ ಈ ವರ್ಚುವಲೈಸೇಶನ್ ಅವಶ್ಯಕತೆಗಳನ್ನು ನಾವು ಪೂರೈಸಬೇಕಾಗಿರುವುದು ಬಹಳ ಕಡಿಮೆ ಸಮಯ ಏಕೆಂದರೆ ನೀವು ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುವ ಕೈಗಾರಿಕಾ ಯಂತ್ರೋಪಕರಣಗಳೊಂದಿಗೆ ವ್ಯವಹರಿಸುತ್ತಿರುವಿರಿ ಏಕೆಂದರೆ ಹೆಚ್ಚಿನ ಪ್ರಮಾಣದ ಡೇಟಾವನ್ನು ಹೆಚ್ಚಿನ ವೇಗದಲ್ಲಿ ನಡೆಯುತದೆ ಆದ್ದರಿಂದ ಲೊ ಲೇಟೆನ್ಸಿ ಬಹಳ ಮುಖ್ಯ ಅಂದರೆ ಕಡಿಮೆ ಸಮಯದಲ್ಲಿ ವಿಷಯಗಳು ಆಗಲಿವೆ ಲೊ ಲೇಟೆನ್ಸಿ ವರ್ಚುವಲೈಸೇಶನ್ ಮಾಡಲಾಗಿದೆ ಅಂದರೆ ಕಡಿಮೆ ಸಮಯದಲ್ಲಿ ವರ್ಚುವಲೈಸೇಶನ್ ಈ ಎಲ್ಲಾ ಹೆಚ್ಚಿನ ವೇಗದ ಅವಶ್ಯಕತೆಗಳನ್ನು ಪೂರೈಸಲು ವರ್ಚುವಲೈಸೇಶನ್ ಮಾಡಬೇಕಾಗಿದೆ ರಿಯಲ್ ಟೈಮ್ ಅವಶ್ಯಕತೆಗಳು ನಿರ್ಣಾಯಕ ನೆಟ್ವರ್ಕಿಂಗ್ ಇಲ್ಲಿ ಬಹಳ ಮುಖ್ಯವಾಗಿದೆ ನೆಟ್ವರ್ಕ್ನ ತಾರ್ಕಿಕ ಕೇಂದ್ರೀಕೃತ ನೋಟವನ್ನು ಹೊಂದಲು SDIIoT ಸನ್ನಿವೇಶಗಳಲ್ಲಿ ಬಹಳ ಮುಖ್ಯಭೌತಿಕ ನೆಟ್ವರ್ಕ್ನ ತಾರ್ಕಿಕ ತತ್ಕ್ಷಣ ಮತ್ತು ಹೀಗೆ ನಿಯಮ ಆಧಾರಿತ ಆದ್ಯತೆಯ ಫಾರ್ವಾರ್ಡಿಂಗ್ ನೆಟ್ವರ್ಕ್ ಮೂಲಕ ದಟ್ಟಣೆಯನ್ನು ನಿರ್ಣಾಯಕವಾಗಿ ಫಾರ್ವರ್ಡ್ ಮಾಡಲು ಅನುವು ಮಾಡಿಕೊಡಬೇಕು ಘಟನೆಗಳನ್ನು ಕ್ರಮವಾಗಿ ಸಂಸ್ಕರಿಸಲಾಗುತ್ತದೆ ಹೆಚ್ಚಿನ ಲಭ್ಯತೆ ಬಹಳ ಮುಖ್ಯ ಫಾಲ್ಟ್ತೊ ಟೋಲೆರಾನ್ಸ್ ವೈಶಿಷ್ಟ್ಯವು ಬಹಳ ಮುಖ್ಯ ನಾವು ವಾಹಕ ದರ್ಜೆಯ ದೂರಸಂಪರ್ಕದೊಂದಿಗೆ ವ್ಯವಹರಿಸುವ ಕೈಗಾರಿಕಾ ಯಂತ್ರೋಪಕರಣಗಳ ಬಗ್ಗೆ ಮಾತನಾಡುತ್ತಾರೆ ಉಪಕರಣಗಳು ಪ್ರೋಟೋಕಾಲ್ಗಳು ಆದ್ದರಿಂದ ಫಾಲ್ಟ್ ಟೊಲೆರಾನ್ಸ್ ಹೆಚ್ಚಿನ ಲಭ್ಯತೆಯು ಎಸ್ಡಿಐಐಒಟಿಯ ಬಹಳ ಮುಖ್ಯವಾದ ಪರಿಗಣನೆಗಳೆಂದರೆ ಯಾವುದಾದರೂ ಕನಿಷ್ಠ ಅಲಭ್ಯತೆಯಿದೆ ಎಂದು ಖಚಿತಪಡಿಸುತ್ತದೆ ಭದ್ರತೆ ನಾನು ಭದ್ರತಾ ಸಮಸ್ಯೆಗಳು ಐಐಒಟಿಗಾಗಿ ಎಸ್ಡಿಎನ್ ಮತ್ತು ಎಸ್ಡಿಎನ್ನ ಈ ಎಲ್ಲಾ ವಿಭಿನ್ನ ಸಮಸ್ಯೆಗಳನ್ನು ನೋಡಿಕೊಳ್ಳುವ ಭದ್ರತಾ ಕಾರ್ಯವಿಧಾನಗಳ ಬಗ್ಗೆ ಮತ್ತೆ ಮತ್ತೆ ಮಾತನಾಡಿದ್ದೇನೆ ಸಾಧನಗಳ ಮುಕ್ತ ವಾಸ್ತುಶಿಲ್ಪ ಚಾಲನೆಯಲ್ಲಿರುವ ನವೀಕೃತ ಅಪ್ಲಿಕೇಶನ್ಗಳು ವಿಭಿನ್ನ ನಿರ್ವಾಹಕರು ನಿರ್ದಿಷ್ಟ ಅವಶ್ಯಕತೆಗಳು ನವೀಕರಿಸುತ್ತಾರೆ ಮತ್ತು ಅವುಗಳನ್ನು ನವೀಕೃತವಾಗಿ ಮಾಡುತ್ತಾರೆ ಆ SDIIoT ಗೆ ವೆಚ್ಚ ಪರಿಣಾಮಕಾರಿ ಸುರಕ್ಷಿತ ವಿಧಾನವೂ ಬಹಳ ಮುಖ್ಯ ಕೈಗಾರಿಕೆಗಳಲ್ಲಿ ಯಾಂತ್ರೀಕೃತಗೊಂಡ ಸಂದರ್ಭದಲ್ಲಿ ನಾವು ಪ್ರಸ್ತುತ ಅಭ್ಯಾಸದ ಸ್ಥಿತಿಯನ್ನು ನೋಡಿದರೆ ಇದು ಆಟೋಮೇಷನ್ನ ಒಂದು ಜಾಗತಿಕ ನೋಟವಾಗಿದೆ ಮೂಲತಃ ಆಟೋಮೇಷನ್ ಸಂಯೋಜನೆಗಳ ಸಂದರ್ಭದಲ್ಲಿ ವಿಭಿನ್ನ ಹಂತಗಳು ಇರುತ್ತವೆ ಹಂತ 0 ಸಂವೇದಕಗಳನ್ನು ಹೊಂದಿದೆ ವಿಭಿನ್ನ ಸಂವೇದಕ ಸಲಕರಣೆಗಳನ್ನು ಹಂತ 0 ಹೊಂದಿದೆ ಹಂತ 1 ಡಿಜಿಟಲ್ ನಿಯಂತ್ರಕ ಮತ್ತು ನಿಯಂತ್ರಕ ಸಾಧನಗಳನ್ನು ಹೊಂದಿದೆ ಹಂತ 2 ಎಸ್ಸಿಎಡಿಎ ಪಿಎಲ್ಸಿ ಎಚ್ಎಂಐ ಮುಂತಾದ ಮೇಲ್ವಿಚಾರಣಾ ನಿಯಂತ್ರಣವಾಗಲಿದೆ ಮತ್ತು 3 ನೇ ಹಂತವು ವಿಭಿನ್ನ ಅಪ್ಲಿಕೇಶನ್ಗಳು ಅಪ್ಲಿಕೇಶನ್ಗಳ ಲೆಕ್ಕಾಚಾರ ವ್ಯವಹಾರ ತರ್ಕ ಅನುಷ್ಠಾನ ವಿಶ್ಲೇಷಣೆ ಇತ್ಯಾದಿಗಳ ಬಗ್ಗೆ ವ್ಯವಹರಿಸುತ್ತದೆ ಇದು ಪ್ರಮಾಣಿತ ಆಟೋಮೇಷನ್ನ ಸಂರಚನೆಯಾಗಿದೆ ಎಸ್ ಡಿ ಐ ಐ ಒ ಟಿ ಯನ್ನು ಅನುಷ್ಠಾನಗೊಳಿಸಲು ಉಪಯೋಗಿಸುವ ಸಾಫ್ಟ್ವೇರ್ ಡಿಫೈನ್ಡ್ ಐಐಒಟಿ ಅಥವಾ ಸಾಫ್ಟ್ವೇರ್ ಡಿಫೈನ್ಡ್ ಆಟೋಮೇಷನ್ ಇಲ್ಲಿ ತೋರಿಸಿರುವ ರೀತಿ ಇದೆ ಈ ವರ್ಚುಯಲೈಝೆಡ್ ವ್ಯವಸ್ಥೆಯಲ್ಲಿ 1 2 3 ನೇ ಮಟ್ಟಗಳು ಮುಂಚಿನಿಂದಲೂ ಇರುತ್ತವೆ ಮೂಲತಃ ಈ ಮಟ್ಟಗಳು ಸಾಫ್ಟ್ವೇರ್ ಡಿಫೈನ್ಡ್ ಡಿಜಿಟಲ್ ನಿಯಂತ್ರಕಗಳು ಸಾಫ್ಟ್ವೇರ್ ಡಿಫೈನ್ಡ್ ಪಿಎಲ್ಸಿಗಳು ಸಾಫ್ಟ್ವೇರ್ ಡಿಫೈನ್ಡ್ ಡೇಟಾ ಸಂಪಾದನೆ ಸಾಧನಗಳು ಸಾಫ್ಟ್ವೇರ್ ಡಿಫೈನ್ಡ್ ಹೆಚ್ ಎಂ ಐ ಪ್ರಕ್ರಿಯೆ ನಿಯಂತ್ರಕ ಇತ್ಯಾದಿಗಳನ್ನು ನೋಡಿಕೊಳ್ಳುತ್ತವೆ ಮಟ್ಟ ಸೊನ್ನೆಯಲ್ಲಿ ವರ್ಚುಯಲೈಜ್ಡ್ ಸರ್ವರ್ಗಳಿರುತ್ತವೆ ಇವು ಸಂವೇದಕಗಳು ಹಾಗೂ ಭೌತಿಕ ಉಪಕರಣಗಳನ್ನು ಡೇಟಾ ಸೆಂಟರ್ ನೆಟ್ವರ್ಕ್ಸ್ ಜೊತೆ ಸಂಪರ್ಕ ಕಲ್ಪಿಸುತ್ತವೆ ಐಐಒಟಿಗಾಗಿ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಸ್ನ ಈ ಭಾಗದ ಕೊನೆಗೆ ತಲುಪಿದ್ದೇವೆ ಐಐಒಟಿಗಾಗಿ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕ್ಸ್ ನ ವಿವಿಧ ಉದಾಹರಣೆಗಳು ಅವಶ್ಯಕತೆಗಳು ಹಾಗೂ ಸವಾಲುಗಳು ಇವೆಲ್ಲದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಎಸ್ ಡಿ ಎನ್ನ ಸಂಪೂರ್ಣ ಸಂರಚನೆ ಮತ್ತು ತಯಾರಿಕಾ ಕೈಗಾರಿಕೆಗಳಲ್ಲಿನ ಆಟೋಮೇಷನ್ ಅಗತ್ಯಗಳಿಗೆ ಇದು ಹೇಗೆ ಪೂರಕವಾಗಿದೆ ಎಂದು ಸಹ ತಿಳಿದಿದ್ದೇವೆ ಹಾಗೂ ಕೊನೆಯದಾಗಿ ಈ ಕೈಗಾರಿಕೆಗಳಲ್ಲಿ ಅಥವಾ ಉತ್ಪಾದನಾ ಘಟಕಗಳಲ್ಲಿನ ಐಐಒಟಿ ಸೆಟ್ಟಿಂಗ್ಗಳಲ್ಲಿರುವ ಒಟ್ಟಾರೆ ಸಂಯೋಜನೆಯನ್ನು ಸಾಫ್ಟ್ವೇರ್ ಡಿಫೈನ್ಡ್ ಆಟೋಮೇಷನ್ ಸಂಯೋಜನೆಯಾಗಿ ಹೇಗೆ ಪರಿವರ್ತಿಸಬಹುದು ಎಂದು ನೋಡಿದ್ದೇವೆ ಈ ಸಾಫ್ಟ್ವೇರ್ ಡಿಫೈನ್ಡ್ ಆಟೋಮೇಷನ್ ಸಂಯೋಜನೆಯಲ್ಲಿ ನಿಯಂತ್ರಕಗಳ ವರ್ಚುಯಲ್ ಇನ್ಸ್ಟಾನ್ಸಸ್ ನಿಯಂತ್ರಕ ಉಪಕರಣಗಳಲ್ಲಿನ ಎಸ್ ಸಿ ಎ ಡಿ ಎ ನಿಯಂತ್ರಕದ ತಾರ್ಕಿಕ ಗೋಚಾರ ಕೊನೆಯಲ್ಲಿ ವರ್ಚುಯಲೈಜ್ಡ್ ಸರ್ವರ್ಗಳ ನಿದರ್ಶನಗಳು ಇವುಗಳಿಂದ ಸಾಫ್ಟ್ವೇರ್ ಡಿಫೈನ್ಡ್ ಆಟೋಮೇಷನ್ ಸಂಯೋಜನೆಯಲ್ಲಿ ಕಡಿಮೆ ಪದರಗಳಿರುತ್ತವೆ ಎಂದು ತಿಳಿಯುತ್ತದೆ ನಿಮ್ಮ ಕುತೂಹಲವನ್ನು ಇನ್ನಷ್ಟು ಬೆಳೆಸಲು ಪರಿಕಲ್ಪನೆಗಳನ್ನು ಮತ್ತಷ್ಟು ಆಳವಾಗಿ ಅರಿತುಕೊಳ್ಳಲು ಈ ಸಂಪನ್ಮೂಲಗಳನ್ನು ಉಲ್ಲೇಖಿಸಿದ್ದೇನೆ ಈ ಮೂಲಕ ನಾವು ಸಾಫ್ಟ್ವೇರ್ ಡಿಫೈನ್ಡ್ ಐಐಒಟಿ ಉಪನ್ಯಾಸದ ಈ ಭಾಗದ ಅಂತ್ಯಕ್ಕೆ ತಲುಪಿದ್ದೇವೆ